ಮತ್ತೆ ಸ್ವಾಗತ ಮತ್ತು ಇದು ಉಪನ್ಯಾಸ ಸಂಖ್ಯೆ 41 ಈ ಸ್ಪ್ಯಾನಿಂಗ್ ಸೆಟ್ ಬಗ್ಗೆ ಮಾತನಾಡಲಿದೆ ಆದ್ದರಿಂದ ವೆಕ್ಟರ್ ಜಾಗವನ್ನು ವ್ಯಾಖ್ಯಾನಿಸಲು ನಾವು ಅನೇಕ ಪರಿಕಲ್ಪನೆಗಳಿಗೆ ತಯಾರಿ ಮಾಡಬೇಕಾಗಿದೆ ಮತ್ತು ಇದು ಅವುಗಳಲ್ಲಿ ಒಂದಾಗಿದೆ ಇದನ್ನು ಸ್ಪ್ಯಾನಿಂಗ್ ಸೆಟ್ ಎಂದು ಕರೆಯಲಾಗುತ್ತದೆ ಮತ್ತು ಇಲ್ಲಿ ನಾವು ಮೊದಲು ರೇಖೀಯ ಸ್ಪ್ಯಾನ್ ಬಗ್ಗೆ ಮಾತನಾಡುತ್ತೇವೆ ಮತ್ತು ನಂತರ ಸ್ಪ್ಯಾನಿಂಗ್ ಸೆಟ್ ಬಗ್ಗೆ ಮಾತನಾಡುತ್ತೇವೆ ರೇಖೀಯ ವ್ಯಾಪ್ತಿ ಏನು ಆದ್ದರಿಂದ ನೀಡಿರುವ ವಾಹಕಗಳ ವಾಹಕಗಳ ರೇಖೀಯ ವ್ಯಾಪ್ತಿ ಇದನ್ನು ವ್ಯಾಖ್ಯಾನಿಸಲಾಗಿದೆ ಮತ್ತು ಸಾಮಾನ್ಯವಾಗಿ ನಾವು ಈ ನ ವ್ಯಾಪ್ತಿಯೆಂದು ಸೂಚಿಸುತ್ತೇವೆ v 1 ಮತ್ತು ಈ ವಾಹಕಗಳ v 1 v 2 v n ಆದ್ದರಿಂದ ಇಲ್ಲಿ ನಿಖರವಾಗಿ ಇದು given ನೀಡಿದ ರೇಖೀಯ ಸಂಯೋಜನೆಯಾಗಿದೆ ಆದ್ದರಿಂದ ಇದು ವಾಹಕಗಳ ರೇಖೀಯ ಸಂಯೋಜನೆ ಮತ್ತು ಈ ಲ್ಯಾಂಬ್ಡಾ ನೈಜ ಸಂಖ್ಯೆಯ ಗುಂಪಿಗೆ ಸೇರಿದೆ ಇದು ನಾವು ನೀಡಿದ ವೆಕ್ಟರ್ಗಳ ಎಲ್ಲಾ ರೇಖೀಯ ಸಂಯೋಜನೆಗಳ ಒಂದು ಗುಂಪಾಗಿದ್ದು ಇದನ್ನು ನಾವು ಎಂದು ಕರೆಯುತ್ತೇವೆ ನಿಖರವಾಗಿ ಎಲ್ಲಾ ರೇಖೀಯ ಸಂಯೋಜನೆಗಳ ಸಂಗ್ರಹವನ್ನು ವಿ ವೆಕ್ಟರ್ಗಳ ರೇಖೀಯ ಸ್ಪ್ಯಾನ್ ಎಂದು ಕರೆಯಲಾಗುತ್ತದೆ ಮತ್ತು ಇಲ್ಲಿ ನಾವು ಈಗ ಚರ್ಚಿಸಲಿರುವ ಸಮಸ್ಯೆ ಈ ವೆಕ್ಟರ್ ಇದನ್ನು ಹೇಳಲು ಕಾಲಮ್ ವೆಕ್ಟರ್ ಆಗಿದೆ ಆದರೆ ನಾವು ಸಾಲು ವೆಕ್ಟರ್ಗಳೊಂದಿಗೆ ಸಹ ಮಾಡಬಹುದು ಆದ್ದರಿಂದ ಇಲ್ಲಿ ವೆಕ್ಟರ್ಗಳು ಮತ್ತು ವ್ಯಾಪ್ತಿಯಲ್ಲಿ ವೆಕ್ಟರ್ ಆಗಿದೆ ನಾವು ಮೂಲತಃ ಏನು ಪರಿಶೀಲಿಸಬೇಕು ಈ ವೆಕ್ಟರ್ ಅನ್ನು ಈ ಎರಡು vector ಗಳ ರೇಖೀಯ ಸಂಯೋಜನೆಯಾಗಿ ಬರೆಯಬಹುದು ಏಕೆಂದರೆ ಇದು ಇಲ್ಲಿನ ಪ್ರಶ್ನೆಯೆಂದರೆ ಈ vector ಗಳ ವ್ಯಾಪ್ತಿಯಲ್ಲಿ ಈ ವೆಕ್ಟರ್ ಆಗಿದೆ ಆದ್ದರಿಂದ ಈ vector ಗಳ ವ್ಯಾಪ್ತಿ ಎಷ್ಟು ಈ ಎರಡು vector ಗಳ ಎಲ್ಲಾ ರೇಖೀಯ ಸಂಯೋಜನೆಗಳು ಮತ್ತು ಇದು ಈ vector ಗಳ ವ್ಯಾಪ್ತಿಗೆ ಸೇರಿದೆ ಎಂದು ಪರಿಶೀಲಿಸಲು ನಾವು ಈ ವೆಕ್ಟರ್ ಈ ಎರಡು ವೆಕ್ಟರ್ ಗಳ ರೇಖೀಯ ಸಂಯೋಜನೆಯೋ ಅಥವಾ ಇಲ್ಲವೋ ಎಂದು ಪರಿಶೀಲಿಸುತ್ತೇವೆ ನಾವು ಮೂಲತಃ check ಮತ್ತು ಅನ್ನು ಕಂಡುಹಿಡಿಯಬೇಕು ಎಂದು ಪರಿಶೀಲಿಸಬೇಕು ಅಂತಹ ಲ್ಯಾಂಬ್ಡಾಗಳನ್ನು ಕಂಡುಹಿಡಿಯಲು ಇದು ಸಾಧ್ಯವೇ ಅಥವಾ ಇದು ಸಾಧ್ಯವಾಗದಿದ್ದರೂ ಇಲ್ಲಿನ ವ್ಯವಸ್ಥೆಯು ಅಸಮಂಜಸವಾಗಿದೆ ಅಥವಾ ಇದು ಸ್ಥಿರವಾದ ವ್ಯವಸ್ಥೆಯಾಗಿದ್ದು ಅದು ನಮಗೆ λ1 ಮತ್ತು λ2 ಅನ್ನು ನೀಡುತ್ತದೆ ಆದ್ದರಿಂದ ಇದಕ್ಕೆ ಮತ್ತೊಮ್ಮೆ ಉತ್ತರಿಸಲು ನಾವು ವರ್ಧಿತ ಮ್ಯಾಟ್ರಿಕ್ಸ್ನ ಕಲ್ಪನೆಯನ್ನು ಮರಳಿ ಪಡೆಯಬೇಕಾಗಿದೆ ಮತ್ತು ಸಾಲು ಕಡಿಮೆಯಾಗಿದೆ ಅಥವಾ ಎಚೆಲಾನ್ ರೂಪವನ್ನು ಮತ್ತೆ ಗಮನಿಸಿ ಈ ಸಾಲು ಕಡಿಮೆಯಾದ ಎಚೆಲಾನ್ ರೂಪವು ನಮ್ಮ ಉಪನ್ಯಾಸಗಳಲ್ಲಿ ಬಹಳ ಮುಖ್ಯವಾಗಿದೆ ಎಂಬುದನ್ನು ಗಮನಿಸಿ ನಮ್ಮ ಉಪನ್ಯಾಸಗಳಲ್ಲಿ ನಾವು ಇದರ ಕಲ್ಪನೆಯನ್ನು ಬಳಸಿಕೊಳ್ಳುತ್ತೇವೆ ಸಮೀಕರಣಗಳ ವ್ಯವಸ್ಥೆಯನ್ನು ಪರಿಹರಿಸುವುದು ಗಾಸ್ ಎಲಿಮಿನೇಷನ್ ಅನ್ನು ಬಳಸುವುದು ಅಥವಾ ಈ ಸಾಲಿಗೆ ಈ ಕಡಿತವನ್ನು ಕಡಿಮೆ ಮಾಡುವುದರಿಂದ ಎಚೆಲಾನ್ ರೂಪ ಕಡಿಮೆಯಾಗಿದೆ ಏಕೆಂದರೆ ಒಮ್ಮೆ ನಾವು ಈ ಸಾಲಿನಲ್ಲಿ ಎಚೆಲಾನ್ ರೂಪವನ್ನು ಕಡಿಮೆಗೊಳಿಸಿದ್ದೇವೆ ಈ ನಿರ್ದಿಷ್ಟ ವ್ಯವಸ್ಥೆಯಿಂದ ನಾವು ಯಾವ ರೀತಿಯ ಪರಿಹಾರವನ್ನು ಪಡೆಯುತ್ತಿದ್ದೇವೆ ಎಂದು ನಿಖರವಾಗಿ ಹೇಳಬಹುದು ಈಗ ನಾವು ಅದನ್ನು ಸಾಲು ಕಡಿಮೆಗೊಳಿಸಿದ ಎಚೆಲಾನ್ ರೂಪಕ್ಕೆ ಇಳಿಸಬೇಕಾಗಿದೆ ಮತ್ತು ಈ ಅಂಶವನ್ನು ನಾವು ಈ ಅಂಶಗಳನ್ನು 0 ಮಾಡಲು ಹಲವಾರು ಬಾರಿ ವಿವರಿಸಿದ್ದೇವೆ ನಂತರ ಈ ಅಂಶ 0 ಈ ಸಮೀಕರಣ ಸಂಖ್ಯೆ 1 ರ ಸಹಾಯದಿಂದ ಮತ್ತು ನಂತರ ನಾವು ಈ ಅಂಶವನ್ನು ಮಾಡಬೇಕಾಗಿದೆ ಸಮೀಕರಣ ಸಂಖ್ಯೆ 2 ರ ಸಹಾಯದಿಂದ 0 ಆದ್ದರಿಂದ ಹಾಗೆ ಮಾಡುವುದರಿಂದ ಕಡಿಮೆಯಾದ ಎಚೆಲಾನ್ ರೂಪ ಯಾವುದು ಎಂದು ನಾನು ಇಲ್ಲಿ ನೇರವಾಗಿ ಬರೆಯುತ್ತಿದ್ದೇನೆ ಇದು ಸಾಲು ಎಚೆಲಾನ್ ರೂಪವನ್ನು ಕಡಿಮೆ ಮಾಡುತ್ತದೆ ಮತ್ತು ಇಲ್ಲಿಂದ ಈಗ ನಾವು ತೀರ್ಮಾನಿಸಬಹುದು ಏಕೆಂದರೆ ಇದು ಈಗ ನಮ್ಮ ಮೊದಲ ಕಾಲಮ್ನಲ್ಲಿ ಪಿವೋಟ್ ಅಂಶವಿದೆ ಎರಡನೇ ಕಾಲಮ್ ಪಿವೋಟ್ ಅಂಶವನ್ನು ಹೊಂದಿದೆ ಮತ್ತು ಇಲ್ಲಿ ಸಮಸ್ಯೆಯು ಸಮೀಕರಣದ ಸ್ಥಿರತೆಯೊಂದಿಗೆ ಇರುತ್ತದೆ ಕೊನೆಯ ಸಮೀಕರಣವು 0 ಕ್ಕೆ 2 ಕ್ಕೆ ಸಮನಾಗಿರುತ್ತದೆ ಅದು ಸಾಧ್ಯವಿಲ್ಲ ಅದು ಇಲ್ಲಿ ಸಾಧ್ಯವಿಲ್ಲ ಇದರರ್ಥ ನಾವು ಈ ವ್ಯವಸ್ಥೆಯನ್ನು ಪರಿಹರಿಸಲು ಸಾಧ್ಯವಿಲ್ಲ ಮತ್ತು ಗೆ ಈ ವ್ಯವಸ್ಥೆಯನ್ನು ಪರಿಹರಿಸಲು ಸಾಧ್ಯವಿಲ್ಲ ಏಕೆಂದರೆ ನಮ್ಮ ಸಮೀಕರಣಗಳು ಅಸಮಂಜಸ ವಾಗಿರುವುದರಿಂದ ಯಾವುದೇ ಪರಿಹಾರವಿಲ್ಲ ಸಮೀಕರಣದ ವ್ಯವಸ್ಥೆಯನ್ನು ನೀಡಿದ ಇದರ ಯಾವುದೇ ಪರಿಹಾರವನ್ನು ನಾವು ಪಡೆಯಲು ಸಾಧ್ಯವಿಲ್ಲ ಮತ್ತು ಆದ್ದರಿಂದ ಈ ಪ್ರಶ್ನೆಗೆ ಉತ್ತರವೆಂದರೆ ಈ ವೆಕ್ಟರ್ ಅಥವಾ ಈ ವಾಹಕಗಳ ವ್ಯಾಪ್ತಿಯಲ್ಲಿ ಇರುವುದಿಲ್ಲ ಮತ್ತು ಆದ್ದರಿಂದ ಇಲ್ಲಿ ಸಿಸ್ಟಮ್ ಅಸಮಂಜಸವಾಗಿದೆ ಮತ್ತು ಇದನ್ನು ಅಲ್ಲಿ ನೀಡಲಾದ ರೇಖೀಯ ಸಂಯೋಜನೆ ಎಂದು ನಾವು ಬರೆಯಲು ಸಾಧ್ಯವಿಲ್ಲ ಇಲ್ಲಿ ಮತ್ತೊಂದು ಉತ್ತಮ ಫಲಿತಾಂಶವಿದೆ ನಾವು proofಗಳ ಮೂಲಕ ಹೋಗುವುದಿಲ್ಲ ಆದರೆ ಇದು ಹೇಗೆ ನಡೆಯುತ್ತಿದೆ ಎಂದು ನಾವು ಕನಿಷ್ಟ ಕೆಲವು ಅಂತಃಪ್ರಜ್ಞೆಯನ್ನು ನೋಡುತ್ತೇವೆ ಆದ್ದರಿಂದ ವೆಕ್ಟರ್ ಸ್ಪೇಸ್ V ನ ಉಪವಿಭಾಗವಾಗಿದ್ದರೆ ಇದು SPAN ಹೌದು SPAN ಎಂದರೇನು SPAN ಆಗಿರುವ vectors ಗಳ ಎಲ್ಲಾ ರೇಖೀಯ ಸಂಯೋಜನೆಗಳು V ಯ ಉಪಪ್ರದೇಶವಾಗಿದೆ ಮತ್ತು ಉತ್ತಮ ಆಸ್ತಿ ಯಾವುದು ಈ ವ್ಯಾಪ್ತಿಯು S ಅನ್ನು ಹೊಂದಿದೆ ನಾವು ಯಾವುದೇ ಎರಡು ವೆಕ್ಟರ್ಗಳ ಸಂಗ್ರಹವನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನಂತರ ಇದರ ವ್ಯಾಪ್ತಿಯು ನಿಮಗೆ ವೆಕ್ಟರ್ ಜಾಗವನ್ನು ನೀಡುತ್ತದೆ SPAN ಎಂದರೆ ಈ V ಯ ವೆಕ್ಟರ್ ಸ್ಪೇಸ್ ಎಂದರೆ V ಯ ಉಪಪ್ರದೇಶ ಇದರ ಅಂಶಗಳನ್ನು ನಾವು ಮೂರು ಉಪವಿಭಾಗಗಳಾಗಿ ತೆಗೆದುಕೊಂಡಿದ್ದೇವೆ ಮತ್ತು ಇದು ಈ ಸೆಟ್ ಅನ್ನು ಒಳಗೊಂಡಿರುವ ಚಿಕ್ಕದಾದ ಉಪಪ್ರದೇಶವಾಗಿದೆ ಎಂಬ ಸಣ್ಣ ಮತ್ತೊಂದು ಪ್ರಮುಖ ಮಾಹಿತಿಯಾಗಿದೆ ಆದ್ದರಿಂದ ಅಲ್ಲಿ S ಅನ್ನು ಒಳಗೊಂಡಿರುವ ಮತ್ತು ವೆಕ್ಟರ್ ಸ್ಥಳವಾಗಿರುವ ಇದರ ಯಾವುದೇ ಸಣ್ಣ ಉಪವಿಭಾಗವಾಗಿರಬಾರದು ಆದ್ದರಿಂದ ಇದು ವಾಹಕಗಳ ಗುಂಪನ್ನು ಹೊಂದಿರುವ ಚಿಕ್ಕ ವೆಕ್ಟರ್ ಸ್ಥಳವಾಗಿದೆ ಇದು ನಮ್ಮ ಸೆಟ್ S ಇವುಗಳು ಈ S ನ ಅಂಶಗಳು ಮತ್ತು ಈ S ನ ವಿಸ್ತಾರವು ಒಂದು ವೆಕ್ಟರ್ ಸ್ಪೇಸ್ ಎಂದು ನಾವು ತೋರಿಸುತ್ತೇವೆ ವೆಕ್ಟರ್ ಸ್ಪೇಸ್ V ಯ ವೆಕ್ಟರ್ ಸ್ಪೇಸ್ ಆದ್ದರಿಂದ ವೆಕ್ಟರ್ ಜಾಗವನ್ನು ತೋರಿಸುವುದಕ್ಕಾಗಿ ನಾವು ಆ ಎರಡು ಗುಣಲಕ್ಷಣಗಳನ್ನು ತೋರಿಸಬೇಕಾಗಿದೆ ಏಕೆಂದರೆ ನಾವು ಇಲ್ಲಿ ಉಪಪ್ರದೇಶದ ಬಗ್ಗೆ ಮಾತನಾಡುತ್ತಿದ್ದೇವೆ ಏಕೆಂದರೆ ಗುಣಲಕ್ಷಣಗಳನ್ನು ಮುಚ್ಚುವ ಆ ಎರಡು ಗುಣಲಕ್ಷಣಗಳನ್ನು ನಾವು ಸಂಪೂರ್ಣವಾಗಿ ತೋರಿಸಬೇಕಾಗಿದೆ ಇದರರ್ಥ ನೀವು ಈ ಗುಂಪಿನ ಯಾವುದೇ ಎರಡು ಅಂಶಗಳನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ಅವುಗಳ ವೆಕ್ಟರ್ ಸೇರ್ಪಡೆ ಕೂಡ ಒಂದೇ ಗುಂಪಿಗೆ ಸೇರಿರಬೇಕು ಮತ್ತು ನಾವು ಈ ಸೆಟ್ ಅನ್ನು ಒಂದು ಸ್ಕೇಲಾರ್ ಸಂಖ್ಯೆಯಿಂದ ಗುಣಿಸಿದಾಗ ಹೊಸ ಅಂಶವು ಈ ಸೆಟ್ S ಗೆ ಸೇರಿರಬೇಕು ನಾವು ಇದನ್ನು u v ∈SPAN ಎಂದು ಭಾವಿಸೋಣ ಮತ್ತು ಈಗ ನೀವು SPAN ಗೆ ಸೇರಿದವರು ಮತ್ತು v SPAN ಗೆ ಸೇರಿದವರಾಗಿರುವುದರಿಂದ ನಾವು ಈ u ಮತ್ತು v ಗಳನ್ನು ವಾಹಕಗಳ ರೇಖೀಯ ಸಂಯೋಜನೆಯಾಗಿ ಬರೆಯಬಹುದು ಆದ್ದರಿಂದ ಇಲ್ಲಿ ಆದ್ದರಿಂದ ಇದು ರೇಖೀಯ ಸಂಯೋಜನೆಯಾಗಿದೆ ಇಲ್ಲಿ ನಾವು ವೆಕ್ಟರ್ ನ ರೇಖೀಯ ಸಂಯೋಜನೆಯಾಗಿ ಬರೆದಿದ್ದೇವೆ ಇವುಗಳು ಮತ್ತು ಇದು ವಿಭಿನ್ನವಾಗಿರುತ್ತವೆ ಮತ್ತು ಇತರ ಸ್ಕೇಲರ್ಗಳು ಎಂಬುದನ್ನು ಗಮನಿಸಿ ಆದರೆ ಇದು ಮತ್ತೊಂದು ವೆಕ್ಟರ್ ಆದ್ದರಿಂದ ಇದು ರೇಖೀಯ ಸಂಯೋಜನೆ ಇಲ್ಲಿ ವಿಭಿನ್ನ ರೇಖೀಯ ಸಂಯೋಜನೆ ಮತ್ತೊಂದು ವೆಕ್ಟರ್ ಆದ್ದರಿಂದ ನಾವು ಅಲ್ಲಿ ವಿಭಿನ್ನ ರೇಖೀಯ ಸಂಯೋಜನೆಯನ್ನು ಹೊಂದಿದ್ದೇವೆ ಆದ್ದರಿಂದ ನಾವು SPAN ನಿಂದ ತೆಗೆದುಕೊಂಡ ಈ ಎರಡು ವಾಹಕಗಳು v ನ ರೇಖೀಯ ಸಂಯೋಜನೆಯಾಗಿರಬೇಕು ಈಗ ನಾವು ಅವುಗಳನ್ನು ಹಾಗೆ ಸೇರಿಸಿದರೆ u v ನಾವು ಅವುಗಳನ್ನು ಸೇರಿಸಿದರೆ ನಾವು ಅವುಗಳನ್ನು ಸೇರಿಸಿದಾಗ ಏನಾಗುತ್ತದೆ ಇದು ಆಗಿರುತ್ತದೆ ಆದ್ದರಿಂದ ಇದು ಮತ್ತೆ ಯ ರೇಖೀಯ ಸಂಯೋಜನೆಯಾಗಿದೆ ಏಕೆಂದರೆ 's ಮತ್ತು 's ಗಳು ನಿಜವಾಗಿದ್ದಾಗ ಅವುಗಳ ಮೊತ್ತವೂ ನೈಜ ಸಂಖ್ಯೆಯಾಗಿದೆ ಆದ್ದರಿಂದ ನಾವು ಇದನ್ನು ಮತ್ತೆ ರೇಖೀಯ ಸಂಯೋಜನೆಯಾಗಿ ಹೊಂದಿದ್ದೇವೆ ಇದು SPAN ಗೆ ಸಹ ಸೇರಿರುತ್ತದೆ ಏಕೆಂದರೆ ಈ SPAN 's ನ ಎಲ್ಲಾ ರೇಖೀಯ ಸಂಯೋಜನೆಯನ್ನು ಹೊಂದಿರುತ್ತದೆ ಮತ್ತು ಇದು ರೇಖೀಯ ಸಂಯೋಜನೆಯಾಗಿದೆ ಆದ್ದರಿಂದ ಖಂಡಿತವಾಗಿಯೂ ಇದು SPAN ಗೆ ಸೇರಿದೆ ಮತ್ತು ಮತ್ತೊಂದು property closure property ನಾವು ಯಾವುದೇ ಸ್ಥಿರತೆಯಿಂದ ಗುಣಿಸಿದಾಗ ನಾವು ಪರಿಶೀಲಿಸುವದನ್ನು ಇಲ್ಲಿರುವಂತಹ ಯಾವುದೇ ಸ್ಕೇಲಾರ್ನಿಂದ ನಾವು c ಅನ್ನು ಸ್ಕೇಲಾರ್ ಆಗಿ ತೆಗೆದುಕೊಂಡಿದ್ದೇವೆ ಆದ್ದರಿಂದ ನಾವು ಈ c ಅನ್ನು ಈ ವೆಕ್ಟರ್ u ಗೆ ಗುಣಿಸಿದರೆ ನಾವು ಏನು ಪಡೆಯುತ್ತೇವೆ ನಾವು ಹಾಗೆ ಪಡೆಯುತ್ತೇವೆ ಇಲ್ಲಿ ಈ ಅಲ್ಲ ಆದ್ದರಿಂದ ನಾವು ಈ ಅನ್ನು ಬರೆಯುವಾಗ ರೇಖೀಯ ಸಂಯೋಜನೆಯಾಗಿದೆ ಆದ್ದರಿಂದ ಈ ಒಂದು ರೇಖೀಯ ಸಂಯೋಜನೆಯಾಗಿದೆ ಇದನ್ನು ನಾವು ಈಗಾಗಲೇ ಇಲ್ಲಿ ಬರೆದಿದ್ದೇವೆ u ಅನ್ನು ಎಂದು ಬರೆಯಲಾಗಿದೆ ಮತ್ತು ನಾವು ಇಲ್ಲಿ ಸ್ಥಿರದಿಂದ ಗುಣಿಸಿದಾಗ c ಅನ್ನು ಸ್ಕೇಲಾರ್ c ಮೂಲಕ ಗುಣಿಸಿದಾಗ ಆಗ ಏನಾಗುತ್ತದೆ ಈ c ನಾವು ಈ ಸ್ಕೇಲಾರ್ ಅನ್ನು ಇಲ್ಲಿ ಗುಣಿಸಿದಾಗ ಎರಡು ಅದು ಮತ್ತೊಂದು ನೈಜ ಸಂಖ್ಯೆ ಮತ್ತು ಇದು ಯ ಮತ್ತೊಂದು ರೇಖೀಯ ಸಂಯೋಜನೆಯಾಗಿದೆ ಆದ್ದರಿಂದ ಒಮ್ಮೆ ನಾವು ಈ ರೇಖೀಯ ಸಂಯೋಜನೆಯನ್ನು ಹೊಂದಿದ್ದರೆ ಮತ್ತು ಎಲ್ಲಾ ರೇಖೀಯ ಸಂಯೋಜನೆಗಳು ಈ SPAN ಗೆ ಸೇರಿವೆ ಆದ್ದರಿಂದ ಈ ಅಂಶ ಸಹ SPAN ಗೆ ಸೇರಿದೆ ಆದ್ದರಿಂದ ನಾವು ಇಲ್ಲಿ ನೋಡಿದವು ಮುಚ್ಚುವಿಕೆಯ ಗುಣಲಕ್ಷಣಗಳು ತೃಪ್ತಿಗೊಂಡಿವೆ ಇದರರ್ಥ ಇದು SPAN ಒಂದು ವೆಕ್ಟರ್ ಉಪಸ್ಪಂದನ ಆದ್ದರಿಂದ SPAN ಒಂದು ವೆಕ್ಟರ್ ಉಪಪ್ರದೇಶವಾಗಿದೆ ಮತ್ತು S ನ ಅಂಶವನ್ನು ಹೊಂದಿರುವ ಯಾವುದೇ ಉಪಪ್ರದೇಶವು ಸಹ ಆ ಗುಂಪಿನಲ್ಲಿ SPAN ಅನ್ನು ಹೊಂದಿರುತ್ತದೆ ಎಂದು ನಾವು ಇನ್ನೇನು ತೋರಿಸಬೇಕು ಮತ್ತು ಕಾರಣ ಸ್ಪಷ್ಟವಾಗಿದೆ ಏಕೆಂದರೆ ಇದು SPAN ಎಲ್ಲಾ ರೇಖೀಯ ಸಂಯೋಜನೆಗಳನ್ನು ಒಳಗೊಂಡಿದೆ ನೀವು ವೆಕ್ಟರ್ ಜಾಗವನ್ನು ಪರಿಗಣಿಸಿ ಉದಾಹರಣೆಗೆ ನಾವು ಈ ಸೆಟ್ S ಅನ್ನು ಇಲ್ಲಿ ಹೊಂದಿದ್ದೇವೆ ಖಂಡಿತವಾಗಿಯೂ ಇದು ವೆಕ್ಟರ್ ಸ್ಪೇಸ್ ಆಗಿದ್ದರೆ ಅದು S ಅನ್ನು ಒಳಗೊಂಡಿರುವ ವೆಕ್ಟರ್ ಸ್ಪೇಸ್ ಎಂದು ಹೇಳುತ್ತದೆ ಆದ್ದರಿಂದ ಖಂಡಿತವಾಗಿಯೂ ಇದು ವೆಕ್ಟರ್ ಸ್ಪೇಸ್ ಆಗಿರುವುದರಿಂದ ಎಲ್ಲಾ ರೇಖೀಯ ಸಂಯೋಜನೆಗಳು ಏಕೆಂದರೆ ನಾವು ಇದರ ಎರಡು ಅಂಶಗಳನ್ನು ಸೇರಿಸಿದಾಗ ಇರಬೇಕು ಆದ್ದರಿಂದ ಅಂತಿಮವಾಗಿ ಎಲ್ಲಾ ರೇಖೀಯ ಸಂಯೋಜನೆಗಳು ಈ ಸೆಟ್ w ನಲ್ಲಿರಬೇಕು ಅಂದರೆ ಇದು SPAN ಅನ್ನು ಸಹ ಹೊಂದಿರುತ್ತದೆ SPAN ಈ S ಅನ್ನು ಒಳಗೊಂಡಿರುವ ಚಿಕ್ಕ ಉಪಪ್ರದೇಶವಾಗಿದೆ ಏಕೆಂದರೆ S ಗಳನ್ನು ಒಳಗೊಂಡಿರುವ ಯಾವುದಾದರೂ ಈ SPAN ಅನ್ನು ಹೊಂದಿರುತ್ತದೆ ಆದ್ದರಿಂದ ಇದು ಚಿಕ್ಕ ಉಪಪ್ರದೇಶವಲ್ಲ ಎಂದು ಸಾಧ್ಯವಿಲ್ಲ ಆದ್ದರಿಂದ ನಾವು ಇಲ್ಲಿ ಕಲಿತದ್ದು ಏನು ಇದು SPAN ಎಂದು SPAN ನೀವು ಯಾವುದೇ ವೆಕ್ಟರ್ಗಳನ್ನು ವೆಕ್ಟರ್ ಜಾಗದಿಂದ ತೆಗೆದುಕೊಳ್ಳುತ್ತೀರಿ ಮತ್ತು ಈ ವೆಕ್ಟರ್ಗಳ ವ್ಯಾಪ್ತಿಯನ್ನು ಹೊಂದಿದ್ದರೆ ಅದು ಆ ವೆಕ್ಟರ್ V ಯ ವೆಕ್ಟರ್ ಸಬ್ಸ್ಪೇಸ್ ಅನ್ನು ರೂಪಿಸುತ್ತದೆ ಮತ್ತು ಇದನ್ನು ಸ್ಪ್ಯಾನಿಂಗ್ ಸೆಟ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ವ್ಯಾಪಕವಾದ ಸೆಟ್ ಯಾವುದು ಇಲ್ಲಿರುವ ಸೆಟ್ ವೆಕ್ಟರ್ ಸ್ಪೇಸ್ V ಯ ವಿಸ್ತಾರವಾದ ಗುಂಪನ್ನು ರೂಪಿಸಲು ಹೊಂದಿಸಲಾಗಿದೆ ನಾವು ಈ ವೆಕ್ಟರ್ ಯ ಸ್ಪ್ಯಾನಿಂಗ್ ಸೆಟ್ ಎಂದು ಕರೆಯುತ್ತೇವೆ ಯಾವುದೇ ಗೆ ಯಾವುದೇ ಗೆ ಆ ವೆಕ್ಟರ್ ಸ್ಪೇಸ್ ಯಿಂದ ಯಾವುದೇ ಅಂಶವನ್ನು ತೆಗೆದುಕೊಂಡರೆ ಈ ಸ್ಕೇಲರ್ಗಳು ಅಸ್ತಿತ್ವದಲ್ಲಿವೆ ಅಂದರೆ ನಾವು ಹೊಂದಿರುವ ಸಮಾನವಾಗಿರುತ್ತದೆ ಈ v ಗಳ ಈ ರೇಖೀಯ ಸಂಯೋಜನೆಗೆ ಇಲ್ಲಿ ಆದ್ದರಿಂದ ಮೂಲತಃ ನಾವು ಈ ವೆಕ್ಟರ್ ಸ್ಪೇಸ್ನ ಯಾವುದೇ ಅಂಶವಾಗಿದ್ದರೆ ಇದು ವೆಕ್ಟರ್ ಸ್ಪೇಸ್ ಯ ಸ್ಪ್ಯಾನಿಂಗ್ ಸೆಟ್ ಎಂದು ಕರೆಯುತ್ತೇವೆ ಈ ನಿರ್ದಿಷ್ಟ ಸೆಟ್ ಯ ರೇಖೀಯ ಸಂಯೋಜನೆಯಾಗಿ ನಾವು ಬರೆಯಬಹುದು ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾವು ಇಲ್ಲಿ ವೆಕ್ಟರ್ಸ್ ಅನ್ನು V ಯ ಪ್ರತಿ v ಒಂದು ವಾಹಕಗಳ ರೇಖೀಯ ಸಂಯೋಜನೆಯಾಗಿದ್ದರೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ನಾವು ಈ ಸ್ಪ್ಯಾನಿಂಗ್ ಸೆಟ್ ಅನ್ನು ಹೊಂದಿದ ನಂತರ ಇದು ಸ್ಪ್ಯಾನಿಂಗ್ ಸೆಟ್ ಬಹಳ ಮುಖ್ಯವಾಗಿದೆ ಮೂಲತಃ ನಾವು ಆ ವೆಕ್ಟರ್ ಜಾಗದ ಯಾವುದೇ ವೆಕ್ಟರ್ ಅನ್ನು ಈ ಪ್ರಕಾರ ಅಥವಾ ಈ ನಿರ್ದಿಷ್ಟ ವೆಕ್ಟರ್ಗಳ ರೇಖೀಯ ಸಂಯೋಜನೆಯಾಗಿ ಬರೆಯಬಹುದು ಆದ್ದರಿಂದ ಇಲ್ಲಿ ಉದಾಹರಣೆ ನಾವು ವಾಹಕಗಳನ್ನು ಅನ್ನು ಪರಿಗಣಿಸುತ್ತಿದ್ದೇವೆ ನಾವು ತೋರಿಸಬೇಕಾದದ್ದು ನಾವು ಈ ನ ಯಾವುದೇ ಅಂಶವನ್ನು ಈ ನ ಯಾವುದೇ ಅಂಶವನ್ನು ತೆಗೆದುಕೊಂಡರೆ ಈ ಮೂರು ವಾಹಕಗಳ ರೇಖೀಯ ಸಂಯೋಜನೆಯಾಗಿ ನಾವು ಬರೆಯಲು ಸಾಧ್ಯವಾಗುತ್ತದೆ ಮತ್ತು ಅದನ್ನೇ ನಾವು ಈ ವ್ಯಾಪಕ ಸೆಟ್ ಎಂದು ಅರ್ಥೈಸುತ್ತೇವೆ ಆದ್ದರಿಂದ ಇದುವೆಕ್ಟರ್ ಸ್ಪೇಸ್ ಗಾಗಿ ವ್ಯಾಪಕವಾದ ಸೆಟ್ ಅನ್ನು ಹೇಗೆ ರೂಪಿಸುತ್ತದೆ ಎಂಬುದನ್ನು ಪರಿಶೀಲಿಸೋಣ ಆದ್ದರಿಂದ ಯಾವುದೇ ವೆಕ್ಟರ್ಗೆ ನಾವು ಸಾಮಾನ್ಯ ವೆಕ್ಟರ್ ಅನ್ನು ತೆಗೆದುಕೊಳ್ಳುತ್ತೇವೆ ಇದನ್ನು ನಾವು ನಿಂದ ಸೂಚಿಸಿದ್ದೇವೆ ಅದು ರಿಂದ ಯಾವುದೇ ವೆಕ್ಟರ್ ಆಗಿರಬಹುದು ನಲ್ಲಿ ಯಾವುದನ್ನೂ ನಿರ್ಬಂಧಿಸುವುದಿಲ್ಲ ಅವು ಯಾವುದೇ ನೈಜ ಸಂಖ್ಯೆಯಾಗಿರಬಹುದು ಅಂದರೆ ಈ ವೆಕ್ಟರ್ ಈ ಗೆ ಸೇರಿದೆ ಮತ್ತು ಇದು ಸಾಮಾನ್ಯ ವೆಕ್ಟರ್ ಆಗಿರಬಹುದು ಆದರೆ ಇದು ಈ ನಿಂದ ಯಾವುದೇ ವೆಕ್ಟರ್ ಆಗಿರಬಹುದು ಮತ್ತು ನಾವು ಏನು ಮಾಡುತ್ತೇವೆ ನಾವು ಈಗ ಏನು ಮಾಡಬೇಕು ಈ ನಿಂದ ಸಾಮಾನ್ಯ ವೆಕ್ಟರ್ ಆಗಿರುವ ಈ ವೆಕ್ಟರ್ ಅನ್ನು ಯಾವುದೇ ನಿರ್ಬಂಧವಿಲ್ಲದೆ ನಾವು ತೋರಿಸುತ್ತೇವೆ ಆದ್ದರಿಂದ ರಿಂದ ಯಾವುದೇ ವೆಕ್ಟರ್ ಅನ್ನು ನಾವು ಈ ನಿರ್ದಿಷ್ಟ ವಾಹಕಗಳ ರೇಖೀಯ ಸಂಯೋಜನೆಯಾಗಿ ಬರೆಯಬಹುದು ಮತ್ತು ಈ ಸಂದರ್ಭದಲ್ಲಿ ಇದು ಏಕೆ ಕ್ಷುಲ್ಲಕವಾಗಿದೆ ಮತ್ತು ಇದನ್ನು ನಂತರ ಕರೆಯಲಾಗುವ ರಚನೆಯನ್ನು ನಾವು ಸ್ಟ್ಯಾಂಡರ್ಡ್ ವೆಕ್ಟರ್ಸ್ ಅಥವಾ ಸ್ಟ್ಯಾಂಡರ್ಡ್ ಬೇಸ್ ಎಂದು ಕರೆಯುವ ಮತ್ತೊಂದು ಹೆಸರಿನೊಂದಿಗೆ ಬರುತ್ತೇವೆ ಇದನ್ನು ನೀವು ಈ ಪರಿಭಾಷೆಗಳಲ್ಲಿ ನಂತರ ಉಲ್ಲೇಖಿಸುತ್ತೀರಿ ಆದ್ದರಿಂದ ಇಲ್ಲಿ ನಾವು ಅನ್ನು ಹೊಂದಿದ್ದೇವೆ ನಾವು ಏನು ಮಾಡಬೇಕು ನಾವು ಈ ಮೊದಲ ವೆಕ್ಟರ್ ಅನ್ನು ಎರಡನೆಯದು ಮತ್ತು ಮೂರನೆಯದು ಸಂಖ್ಯೆಯಿಂದ ಗುಣಿಸಬೇಕಾಗಿದೆ ಮತ್ತು ನಾವು ಸ್ಪಷ್ಟವಾಗಿ ನೋಡುವಂತೆ ಆದ್ದರಿಂದ ಈ ವೆಕ್ಟರ್ ಸ್ಪೇಸ್ ನ ಯಾವುದೇ ವೆಕ್ಟರ್ ಅನ್ನು ನಾವು ಈ ವಾಹಕಗಳ ರೇಖಾತ್ಮಕ ಸಂಯೋಜನೆಯಾಗಿ ಬರೆಯಬಹುದು ಇದು ಈ ನಿರ್ದಿಷ್ಟ ಸಂದರ್ಭದಲ್ಲಿ ನೋಡಲು ಕ್ಷುಲ್ಲಕವಾಗಿದೆ ಈ ವಾಹಕಗಳ ಬಗ್ಗೆ ನಾವು ಇಲ್ಲಿ ಮಾತನಾಡಲಿರುವ ಮತ್ತೊಂದು ಉದಾಹರಣೆ ಮತ್ತು ಇದು ವ್ಯಾಪಕವಾದ ಗುಂಪನ್ನು ಸಹ ರೂಪಿಸುತ್ತದೆ ಈ ಇದು ಹೇಗೆ ವ್ಯಾಪಕವಾದ ಗುಂಪನ್ನು ರೂಪಿಸುತ್ತದೆ ಆದ್ದರಿಂದ ವಾಹಕಗಳನ್ನು ಎಂದು ತೆಗೆದುಕೊಂಡ ಒಂದು ಉದಾಹರಣೆಯನ್ನು ನಾವು ಈಗಾಗಲೇ ನೋಡಿದ್ದೇವೆ ಇದು ಮತ್ತೊಂದು ಸೆಟ್ ಮತ್ತು ನಂತರ ನಾವು ಈ ಫಾರ್ಮ್ ಈನ ಸೆಟ್ ಅನ್ನು ಖರ್ಚು ಮಾಡುತ್ತಿದ್ದೇವೆ ಎಂದು ಹೇಳಿಕೊಳ್ಳುತ್ತಿದ್ದೇವೆ ಆದ್ದರಿಂದ ಸ್ವಾಭಾವಿಕವಾಗಿ ಈ ವ್ಯಾಪಕವಾದ ಸೆಟ್ ಅನನ್ಯವಾಗಿಲ್ಲ ನಾವು ಬೇರೆ ಬೇರೆ ವಾಹಕಗಳನ್ನು ಹೊಂದಬಹುದು ಮತ್ತು ಅದು ಒಂದೇ ವೆಕ್ಟರ್ ಜಾಗವನ್ನು ವ್ಯಾಪಿಸಿದೆ ಆದ್ದರಿಂದ ಇಲ್ಲಿ ಇದು ಮತ್ತೊಂದು ಉದಾಹರಣೆಯಾಗಿದೆ ಅಲ್ಲಿ ಈ ಸೆಟ್ ಅನ್ನು ಸಹ ವಿಸ್ತರಿಸಬಹುದು ಎಂದು ನಾವು ನೋಡುತ್ತೇವೆ ಅಂದರೆ ಈ ನ ಯಾವುದೇ ಅಂಶವನ್ನು ನಾವು ಈ ಮೂರು ವಾಹಕಗಳ ರೇಖೀಯ ಸಂಯೋಜನೆಯಾಗಿ ಬರೆಯಬಹುದು ಇದನ್ನು ನೋಡಲು ನಾವು ಈ ನಿಂದ ಇಲ್ಲಿ ಸಾಮಾನ್ಯ ವೆಕ್ಟರ್ ಅನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನಾವು ಈ ಅನ್ನು ರೇಖೀಯ ಸಂಯೋಜನೆಯಾಗಿ ಬರೆಯಲು ಪ್ರಯತ್ನಿಸುತ್ತೇವೆ ವಾಹಕಗಳು ಇದರ ಅರ್ಥ ಈಗ ಪ್ರಶ್ನೆಯೆಂದರೆ ನಾವು ಇಲ್ಲಿ ರೇಖೀಯ ಸಂಯೋಜನೆಯಾಗಿ ಬರೆಯಬಹುದೇ ಏಕೆಂದರೆ ಇಲ್ಲಿ ಹಿಂದಿನ ಪ್ರಕರಣದಂತೆ ನೋಡಲು ಕ್ಷುಲ್ಲಕವಲ್ಲವಾದರೂ ಇದು ಕಷ್ಟಕರವಲ್ಲ ಆದ್ದರಿಂದ ನಾವು ಏನು ಮಾಡಬೇಕು ನಾವು ಮತ್ತೆ ಈ ಮೂರು ಸಮೀಕರಣಗಳನ್ನು ಸಮೀಕರಣಗಳ ವ್ಯವಸ್ಥೆಯನ್ನು ಪರಿಹರಿಸುತ್ತೇವೆ ಆದ್ದರಿಂದ ಈ ಸಾಲಿಗೆ ನಿಜವಾಗಿಯೂ ಕಡಿಮೆಯಾಗದೆ ನಾವು ಈ ಸಮೀಕರಣವನ್ನು ನೇರವಾಗಿ ಪರಿಹರಿಸಬಹುದು ನಾವು ಅದನ್ನು ಮಾಡಬೇಕಾಗಿಲ್ಲ ಏಕೆಂದರೆ ಈ ಸಮೀಕರಣವು ಮೂರನೆಯ ಸಮೀಕರಣವು ಎಂದು ಹೇಳುತ್ತದೆ ಆದ್ದರಿಂದ ಇಲ್ಲಿಂದಲೇ ನಾವು ಅದಕ್ಕೆ ನೇರ ಉತ್ತರವನ್ನು ಪಡೆಯುತ್ತೇವೆ ಈಗ ನೀವು ಹೇಳುವ ಎರಡನೇ ಸಮೀಕರಣವನ್ನು ನೀವು ತೆಗೆದುಕೊಳ್ಳುತ್ತೀರಿ ಆದ್ದರಿಂದ ಎರಡನೇ ಸಮೀಕರಣವು ಅನ್ನು ನೀಡುತ್ತದೆ ಮತ್ತು ಈ ಸಮೀಕರಣ ಸಂಖ್ಯೆ 1 ರಿಂದ ಈ ರೇಖೀಯ ಸಂಯೋಜನೆಯನ್ನು ನಾವು ಇಲ್ಲಿ ಪಡೆದುಕೊಂಡಿದ್ದೇವೆ ಇದು ಯಾವುದೇ ವೆಕ್ಟರ್ ಈ ವೆಕ್ಟರ್ಗಳ ರೇಖೀಯ ಸಂಯೋಜನೆಯಾಗಿ ನಾವು ಬರೆಯಬಹುದು ಅದು ಮೊದಲ ವೆಕ್ಟರ್ ಅನ್ನು ಎರಡನೇ ವೆಕ್ಟರ್ ಮತ್ತು ಈ ಮೂರನೇ ವೆಕ್ಟರ್ ಆದ್ದರಿಂದ ಈ ಉದಾಹರಣೆಯಲ್ಲಿ ಇದು ಹಿಂದಿನ ಉದಾಹರಣೆಗಿಂತ ವಿಭಿನ್ನವಾದ ಸೆಟ್ ಆಗಿದೆ ಎಂದು ನಾವು ಮತ್ತೆ ನೋಡಿದ್ದೇವೆ ಆದರೆ ಮತ್ತೆ ಇದು ಈ ನ spanning set ಗುಂಪಾಗಿದೆ ನಾವು ಈಗ ಏನು ಹೊಂದಿದ್ದೇವೆ ನಾವು ಈ ಉದಾಹರಣೆ ಸಂಖ್ಯೆ 3 ಅನ್ನು ಹೊಂದಿದ್ದೇವೆ ಅಲ್ಲಿ ನಾವು ಈಗ ಹಿಂದಿನ ಉದಾಹರಣೆಯಿಂದ ತೆಗೆದುಕೊಂಡಿದ್ದೇವೆ ಎಂದು ತೋರಿಸುತ್ತೇವೆ ಹೌದು ಆದ್ದರಿಂದ ಈ ವಾಹಕಗಳು ಇವು ಹಿಂದಿನ ಉದಾಹರಣೆಯಿಂದ ಬಂದವು ಮತ್ತು ನಾವು ಆದ್ದರಿಂದ ನಾವು ಇಲ್ಲಿ ಇನ್ನೂ ಒಂದು ವೆಕ್ಟರ್ ಅನ್ನು ಸೇರಿಸಿದ್ದೇವೆ ಈಗ ನಮ್ಮ ಸೆಟ್ ದೊಡ್ಡದಾಗಿದೆ ಮತ್ತು ಈಗ ಮತ್ತೆ ಇದು ನ ವ್ಯಾಪಕ ಗುಂಪನ್ನು ರೂಪಿಸುತ್ತದೆ ಅದನ್ನು ನಾವು ಈಗ ಗಮನಿಸುತ್ತೇವೆ ಅಸ್ತಿತ್ವದಲ್ಲಿರುವ ಸೆಟ್ ಮತ್ತು ನಾವು ಈ ವೆಕ್ಟರ್ ಅನ್ನು ಇನ್ನೂ ಸೇರಿಸಿದ್ದೇವೆ ಮತ್ತು ಇದು spanning ಸೆಟ್ ಅನ್ನು ಸಹ ರೂಪಿಸುತ್ತಿದೆ ಆದ್ದರಿಂದ ಈ spanning ಸೆಟ್ನಲ್ಲಿ ನೀವು ನಿಜವಾಗಿಯೂ ವಿಭಿನ್ನ ಸಂಖ್ಯೆಯ ಅಂಶಗಳನ್ನು ಹೊಂದಬಹುದು ನಾನು ಸೆಟ್ನಲ್ಲಿರುವ ವಿಭಿನ್ನ ಅಂಶಗಳನ್ನು ಅರ್ಥೈಸುತ್ತೇನೆ ಆದ್ದರಿಂದ ಇದು ಹೇಗೆ spanning ಗುಂಪನ್ನು ರೂಪಿಸುತ್ತದೆ ಎಂಬುದನ್ನು ನಾವು ಪರಿಶೀಲಿಸುತ್ತೇವೆ ಯಾವುದೇ ಸಾಮಾನ್ಯ ವೆಕ್ಟರ್ ಗೆ ನಾವು ಈ ರೇಖೀಯ ಸಂಯೋಜನೆಯನ್ನು ಮತ್ತೊಮ್ಮೆ ಪರಿಗಣಿಸಬೇಕಾಗಿರುವುದು ಈ ನಾಲ್ಕು ವಾಹಕಗಳ ರೇಖೀಯ ಸಂಯೋಜನೆಯಾಗಿ ನಾವು ಈ ಅನ್ನು ಬರೆಯಬಹುದೇ ಎಂದು ನಾವು ಇಲ್ಲಿ ಈ ಕಡಿಮೆ ರೂಪವನ್ನು ಹೊಂದಿದ್ದೇವೆ ಮತ್ತು ಈಗ ನಾವು ಅಂತಹ ಲ್ಯಾಂಬ್ಡಾಗಳನ್ನು ಪಡೆಯಬಹುದೇ ಅಥವಾ ಈಗ ಅಂತಹದನ್ನು ಪಡೆಯಲು ಸಾಧ್ಯವಿಲ್ಲವೇ ಎಂಬುದನ್ನು ನಾವು ಈ ಕಡಿಮೆ ರೂಪದಿಂದ ಗಮನಿಸುತ್ತೇವೆ ಈ ಪಿವೋಟ್ ಅಂಶಗಳಿಗೆ ಮತ್ತೆ ಹಿಂತಿರುಗುವುದು ಮೊದಲ ಕಾಲಮ್ ಪಿವೋಟ್ ಅನ್ನು ಹೊಂದಿದೆ ಎರಡನೇ ಕಾಲಮ್ ಪಿವೋಟ್ ಅಂಶವನ್ನು ಹೊಂದಿದೆ ಮತ್ತು ಮೂರನೇ ಕಾಲಮ್ ಪಿವೋಟ್ ಅಂಶವನ್ನು ಸಹ ಹೊಂದಿದೆ ಆದ್ದರಿಂದ ನಾವು ಮೂರು ಪಿವೋಟ್ ಅಂಶಗಳನ್ನು ಹೊಂದಿದ್ದೇವೆ ಮತ್ತು ಇಲ್ಲಿ ನಾವು ಈ ಪಿವೋಟ್ ಅಂಶವನ್ನು ಹೊಂದಿಲ್ಲ ಇದು ಪಿವೋಟ್ ಅಂಶವಲ್ಲ ಆದ್ದರಿಂದ ಇದು 4 ಈ 4 ಕ್ಕೆ ಅನುಗುಣವಾಗಿರುತ್ತದೆ ಲ್ಯಾಂಬ್ಡಾ ನಾಲ್ಕು free ವೇರಿಯೇಬಲ್ ಆದ್ದರಿಂದ λ4 ಒಂದು free ವೇರಿಯೇಬಲ್ ಮತ್ತು ಎಲ್ಲಾ ಇತರ ಲ್ಯಾಂಬ್ಡಾಗಳು ಈ λ4 ಆಯ್ಕೆಯ ಮೇಲೆ ಅವಲಂಬಿತವಾಗಿರುತ್ತದೆ ನಾವು ಈಗ ಏನು ಪಡೆಯುತ್ತೇವೆ ಆದ್ದರಿಂದ ಈ ಪ್ರಶ್ನೆಗೆ ಉತ್ತರವೆಂದರೆ ನಮ್ಮಲ್ಲಿ ಅಂತಹ ಲ್ಯಾಂಬ್ಡಾಗಳಿವೆ ಅದು ಈ ಅನ್ನು ಸೇರಿಸುತ್ತದೆ ಮತ್ತು ವಾಸ್ತವವಾಗಿ ಈಗ ಈ ಸಂದರ್ಭದಲ್ಲಿ ನಾವು ಹೊಂದಿದ್ದೇವೆ ನಮಗೆ ಅನೇಕ ಆಯ್ಕೆಗಳಿವೆ ಇದನ್ನು ನೀಡಲು ಈ ಲ್ಯಾಂಬ್ಡಾಗಳಿಗೆ ನಮಗೆ ಅನೇಕ ಆಯ್ಕೆಗಳಿವೆ ವಾಸ್ತವವಾಗಿ ಇದು ಈಗ ಅನನ್ಯವಾಗಿಲ್ಲ ಈ ಪ್ರಾತಿನಿಧ್ಯವು ಅನನ್ಯವಾಗಿಲ್ಲ ಆದರೆ ಹಿಂದಿನ ಸಂದರ್ಭಗಳಲ್ಲಿ ಒಬ್ಬರು ಈ ಎಚೆಲಾನ್ ರೂಪವನ್ನು ಸೂಕ್ಷ್ಮವಾಗಿ ಗಮನಿಸಬಹುದು ಮತ್ತು ಮಾಡಬಹುದು ಆದ್ದರಿಂದ ನಾವು ಏನು ಪಡೆಯುತ್ತೇವೆ ಈ ಮೂರು ಉದಾಹರಣೆಗಳೊಂದಿಗೆ ನಾವು ಪರಿಗಣಿಸಿದರೆ ನಾವು ಈ ಕಾಲಮ್ ಅನ್ನು ಪಡೆಯುವುದಿಲ್ಲ ನಾವು ಇವುಗಳನ್ನು ಪಡೆಯುತ್ತೇವೆ ಪ್ರತಿಯೊಂದು ಕಾಲಮ್ಗೆ ಇಲ್ಲಿ ಪಿವೋಟ್ ಇರುತ್ತದೆ ಮತ್ತು ಅದು ಈ ಅಪರಿಚಿತರ ಸಂಖ್ಯೆಗೆ ಸಮನಾಗಿರುತ್ತದೆ ಮತ್ತು ಆ ಸಂದರ್ಭದಲ್ಲಿ λ ಗಳ ಸಂಖ್ಯೆಗೆ ಸಮನಾಗಿರುತ್ತದೆ ಮತ್ತು ನಿಮಗೆ ಅನನ್ಯ ಪ್ರಾತಿನಿಧ್ಯ ಸಿಗುತ್ತದೆ ಆದ್ದರಿಂದ ಈ ವೆಕ್ಟರ್ ಅನ್ನು ನಾವು ಹೊಂದಿಲ್ಲದಿದ್ದಾಗ ಹಿಂದಿನ ಉದಾಹರಣೆ ಕೊಟ್ಟಿರುವ ವಾಹಕಗಳ ವಿಷಯದಲ್ಲಿ ಈ ನ ವಿಶಿಷ್ಟ ಪ್ರಾತಿನಿಧ್ಯವನ್ನು ನಾವು ಹೊಂದಿದ್ದೇವೆ ಆದರೆ ಈ ಸಂದರ್ಭದಲ್ಲಿ ಈಗ ಏನಾಯಿತು ನಮಗೆ ಅನನ್ಯ ಪ್ರಾತಿನಿಧ್ಯವಿಲ್ಲ ಆದರೆ ನಾವು ಪ್ರತಿನಿಧಿಸಬಹುದು ಈ ನಿಂದ ಯಾವುದೇ ವೆಕ್ಟರ್ ಅನ್ನು ಈ ನಾಲ್ಕು ವಾಹಕಗಳ ಪ್ರಕಾರ ಬರೆಯಬಹುದು ಆದ್ದರಿಂದ ನಿಜಕ್ಕೂ ಇದು ಹಿಂದಿನ ಉದಾಹರಣೆಯಿಂದ ಈ ಉದಾಹರಣೆಯ ಏಕೈಕ ವ್ಯತ್ಯಾಸವಾಗಿದೆ ನಮ್ಮಲ್ಲಿ ಅನನ್ಯವಲ್ಲದ ಪ್ರಾತಿನಿಧ್ಯವಿದೆ ನಾವು ಈಗ ಅನ್ನು ಆರಿಸಬೇಕು ಮತ್ತು ನಂತರ ಅನ್ನು ಲೆಕ್ಕಾಚಾರ ಮಾಡಬೇಕು ನಾವು ಈಗ ಮೂಲತಃ ಅನಂತವಾಗಿ ಅನೇಕ ಪರಿಹಾರಗಳನ್ನು ಹೊಂದಿದ್ದೇವೆ ಇದು ನಮಗೆ ವಿಶಿಷ್ಟವಾದ ಪ್ರಾತಿನಿಧ್ಯವನ್ನು ಹೊಂದಿರುವ ಮೊದಲ ಎರಡು ಉದಾಹರಣೆಗಳಲ್ಲಿ ಅನನ್ಯವಲ್ಲದ ಪ್ರಾತಿನಿಧ್ಯವಾಗಿದೆ ಆದ್ದರಿಂದ ಅದು ಇಲ್ಲಿ ವ್ಯತ್ಯಾಸವಾಗಿತ್ತು ಮತ್ತು ಈಗ ಈ ಸಂದರ್ಭದಲ್ಲಿ ನಮಗೆ ವಿಶಿಷ್ಟವಲ್ಲದ ಪ್ರಾತಿನಿಧ್ಯವಿದೆ ಈ ಉದಾಹರಣೆ 4 ಕ್ಕೆ ಹಿಂತಿರುಗಿ ನಾವು ಮತ್ತೆ ಇಲ್ಲಿ ಮೂರು ವಾಹಕಗಳನ್ನು ಹೊಂದಿದ್ದೇವೆ ಎಂದು ನೋಡುತ್ತೇವೆ ಇವು ಮೂರು ವಿಭಿನ್ನ ವಾಹಕಗಳು ಆದ್ದರಿಂದ ಆದರೆ ಅವು ಉದಾಹರಣೆ 1 ರಲ್ಲಿ ಅನ್ನು ವಿಸ್ತರಿಸುವುದಿಲ್ಲ ಉದಾಹರಣೆ 2 ರಲ್ಲಿ ನಾವು ಮೂರು ವಾಹಕಗಳನ್ನು ಹೊಂದಿದ್ದೇವೆ ಮತ್ತು ಅವು ಅನ್ನು ವ್ಯಾಪಿಸುತ್ತವೆ ಎಂದರೆ ರ ಯಾವುದೇ ವೆಕ್ಟರ್ ಎಂದರೆ ನಾವು ನೀಡಿದ ವಾಹಕಗಳ ವಿಷಯದಲ್ಲಿ ನಾವು ಬರೆಯಬಹುದು ಉದಾಹರಣೆ 1 ರಲ್ಲಿ ನಾವು ಇದನ್ನು ಹೊಂದಿದ್ದೇವೆ ಇವುಗಳನ್ನು ಇಲ್ಲಿ ಹೊಂದಿಸಲಾಗಿದೆ and ಮತ್ತು ನಂತರ ನಾವು ಅನ್ನು ಹೊಂದಿದ್ದೇವೆ ಆದ್ದರಿಂದ ಉದಾಹರಣೆ 1 ರಿಂದ ಇವು ಮೂರು ವಾಹಕಗಳು ಉದಾಹರಣೆ 2 ಇದು was ಎಂದು ನಾನು ಊಹಿಸುತ್ತೇನೆ ಇದು ಉದಾಹರಣೆ ಸಂಖ್ಯೆ 2 ರಿಂದ ಇವುಗಳೊಂದಿಗೆ ಅವು ನಿಂದ ಮೂರು ವಿಭಿನ್ನ ಅಂಶಗಳನ್ನು ಹೊಂದಿದ್ದರೂ ಅವು ವ್ಯಾಪಿಸಿವೆ ಅವು ಅನ್ನು ವಿಸ್ತರಿಸುತ್ತವೆ ಎಂದರೆ ನ ಯಾವುದೇ ಅಂಶವನ್ನು ನಾವು ಈ ವಾಹಕಗಳ ವಿಷಯದಲ್ಲಿ ಅಥವಾ ಈ ವಾಹಕಗಳ ವಿಷಯದಲ್ಲಿ ಬರೆಯಬಹುದು ಆದರೆ ಈಗ ಈ ಸಂದರ್ಭದಲ್ಲಿ ನೀವು ನಿಂದ ಯಾವುದೇ ಮೂರು ಅಂಶಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ನಾವು ಗಮನಿಸುತ್ತೇವೆ ಮತ್ತು ಅದು ಈ spanning set ನ್ನು ರೂಪಿಸುತ್ತದೆ ಇದನ್ನು ಹೇಗೆ ಪರಿಶೀಲಿಸುವುದು ನಾವು ಎಂದಿನಂತೆ ಇಲ್ಲಿ ಸಾಮಾನ್ಯ ವೆಕ್ಟರ್ ಅನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನಾವು ಈ ಅನ್ನು ರ ಪ್ರಕಾರ ಬರೆಯಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ನಾವು ಈಗ ಇಲ್ಲಿ ಗುಣಾಂಕದ ಮ್ಯಾಟ್ರಿಕ್ಸ್ನೊಂದಿಗೆ ವರ್ಧಿತ ಮ್ಯಾಟ್ರಿಕ್ಸ್ ಅನ್ನು ಹೊಂದಿದ್ದೇವೆ ಈ ಸಂದರ್ಭದಲ್ಲಿ ನಾವು ಏನು ಗಮನಿಸುತ್ತೇವೆ ಇಲ್ಲಿ ನಾವು ಪಿವೋಟ್ ಅನ್ನು ಹೊಂದಿದ್ದೇವೆ ಮತ್ತು ನಾವು ಪಿವೋಟ್ ಅನ್ನು ಹೊಂದಿದ್ದೇವೆ ಮತ್ತು ಇದು ಪಿವೋಟ್ ಅನ್ನು ನಾವು ಇಲ್ಲಿ ಅಸಂಗತತೆಯನ್ನು ಮರೆತುಬಿಡುತ್ತೇವೆ ಆದರೆ ಅಸಂಗತತೆ ಏಕೆಂದರೆ ಈ ಇವುಗಳು ಅವು ಯಾವುದೇ ನೈಜ ಸಂಖ್ಯೆಯಾಗಿರಬಹುದು ಏಕೆಂದರೆ ಇಲ್ಲಿ ನಮ್ಮ ವೆಕ್ಟರ್ ನಿಂದ ಮತ್ತು ರಿಂದ ಯಾವುದೇ ಅನಿಯಂತ್ರಿತ ವೆಕ್ಟರ್ ಅನ್ನು ಹೇಳಿ ಆದ್ದರಿಂದ ಹಾಗೆ ನಾವು ಸಾಧ್ಯವಿಲ್ಲ ಇದು 0 ಆಗಿರುತ್ತದೆ ಎಂದು ನಾವು ಗಮನಿಸಲಾಗುವುದಿಲ್ಲ ಇದು ಅನೇಕ ಸಂದರ್ಭಗಳಲ್ಲಿ ಶೂನ್ಯೇತರ ಸಂಖ್ಯೆಯಾಗಿರುತ್ತದೆ ಮತ್ತು ನಂತರ 0 ನಾವು ಪಡೆಯುತ್ತಿರುವ ನಾನ್ ಜೀರೋಗೆ ಸಮಾನವಾಗಿರುತ್ತದೆ ಈ ವ್ಯವಸ್ಥೆಯನ್ನು ನಾವು ರಿಂದ ಸಾಮಾನ್ಯ ಗೆ ಪರಿಹರಿಸಲು ಸಾಧ್ಯವಿಲ್ಲ ಇದರರ್ಥ ವ್ಯವಸ್ಥೆಯು ಅಸಮಂಜಸವಾಗಿದೆ ಮತ್ತು ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಈ ನಿರ್ದಿಷ್ಟ ವಾಹಕಗಳ ರೇಖೀಯ ಸಂಯೋಜನೆಯಾಗಿ ಬರೆಯಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಏನು ಗಮನಿಸಿದ್ದೇವೆ ಇದರಲ್ಲಿ ನಾವು ನಿಂದ ಮೂರು ಅಂಶಗಳನ್ನು ಇಲ್ಲಿ ತೆಗೆದುಕೊಂಡಿದ್ದೇವೆ ಎಂಬುದು ಕೇವಲ ಸಂಖ್ಯೆಗೆ ಮುಖ್ಯವಲ್ಲ ಮೂರನೆಯ ಉದಾಹರಣೆಯಲ್ಲಿ ನಾವು ನಿಂದ ನಾಲ್ಕು ಅಂಶಗಳನ್ನು ಮೊದಲ ಎರಡು ಉದಾಹರಣೆಗಳಲ್ಲಿ ತೆಗೆದುಕೊಂಡಿದ್ದೇವೆ ನಾವು ಮತ್ತೆ ಮೂರು ಅಂಶಗಳನ್ನು ಮಾತ್ರ ತೆಗೆದುಕೊಂಡಿದ್ದೇವೆ ಮೊದಲ ಎರಡು ಸಂದರ್ಭಗಳಲ್ಲಿ ಕೊಟ್ಟಿರುವ ವಾಹಕಗಳ ವಿಷಯದಲ್ಲಿ ರಿಂದ ನಿರ್ದಿಷ್ಟ ವೆಕ್ಟರ್ಗೆ ನಾವು ಒಂದು ಅನನ್ಯ ಪ್ರಾತಿನಿಧ್ಯವನ್ನು ಹೊಂದಿದ್ದೇವೆ ಮೂರನೆಯ ಉದಾಹರಣೆಯಲ್ಲಿ ನಾವು 4 ಅನ್ನು ತೆಗೆದುಕೊಂಡಿದ್ದೇವೆ ಅದು ಸಹ ವ್ಯಾಪಕವಾಗಿದೆ ಆದರೆ ಅಲ್ಲಿ ನೀವು ಅನನ್ಯವಲ್ಲದ ಪ್ರಾತಿನಿಧ್ಯಗಳನ್ನು ಪಡೆಯುತ್ತಿದ್ದೀರಿ ನಿಂದ ವೆಕ್ಟರ್ ನೀಡಲಾಗಿದೆ ಮತ್ತು ಈಗ ಈ ಉದಾಹರಣೆಯಲ್ಲಿ ನಾವು ನಿಂದ ಮೂರು ವಾಹಕಗಳನ್ನು ಹೊಂದಿದ್ದೇವೆ ಆದರೆ ನಿಂದ ಸಾಮಾನ್ಯ ಅಂಶ ಅಥವಾ ಸಾಮಾನ್ಯ ವೆಕ್ಟರ್ ಅನ್ನು ಪ್ರತಿನಿಧಿಸಲು ಅವು ಸಾಕಾಗುವುದಿಲ್ಲ ಆದ್ದರಿಂದ ಇದು ರ ವ್ಯಾಪಕ ಗುಂಪನ್ನು ರೂಪಿಸುವುದಿಲ್ಲ ಈ ವ್ಯಾಪಕ ಸೆಟ್ ಕುರಿತು ಚರ್ಚಿಸಲು ಇನ್ನೂ ಹೆಚ್ಚಿನವುಗಳಿವೆ ಮತ್ತು ಅದು ಮುಂದಿನ ಉಪನ್ಯಾಸಗಳಲ್ಲಿ ಅನುಸರಿಸುತ್ತದೆ ಇಲ್ಲಿ ಈ ತೀರ್ಮಾನವು ಈ linear span ಏನೂ ಅಲ್ಲ ಆದರೆ ಕೊಟ್ಟಿರುವ vectors ಗಳ ಎಲ್ಲಾ ರೇಖೀಯ ಸಂಯೋಜನೆಗಳು ಮತ್ತು v ಯ spanning set ಯಾವುದೇ ವೆಕ್ಟರ್ ಇದ್ದರೆ ಇದು spanning set ಎಂದು ನಾವು ಕರೆಯುತ್ತೇವೆ ಈ v ಯ ನಾವು ಈ ವೆಕ್ಟರ್ ರೂಪದಲ್ಲಿ ಪ್ರತಿನಿಧಿಸಬಹುದು ನಂತರ ಇದು spanning set ಎಂದು ನಾವು ಕರೆಯುತ್ತೇವೆ ಈ ಉಪನ್ಯಾಸಗಳನ್ನು ತಯಾರಿಸಲು ಇವುಗಳು ಉಲ್ಲೇಖಗಳಾಗಿವೆ ನೀವು ಗಮನಹರಿಸಿದ್ದಕ್ಕಾಗಿ ಧನ್ಯವಾದಗಳು